ಎಲ್ಲರಿಗೂ ನಮಸ್ಕಾರ ಎನ್ ಮೂಕ್ಸ್ ಸಾಫ್ಟ್ ಸ್ಕಿಲ್ಸ್ ಮತ್ತು ವ್ಯಕ್ತಿತ್ವ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವ ಕೋರ್ಸ್ಗೆ ಮತ್ತೆ ಸ್ವಾಗತ ನಾವು ಐದನೇ ವಾರದಲ್ಲಿದ್ದೇವೆ ಮತ್ತು ಈ ವಾರದಲ್ಲಿ ನಾನು ಸಂಪೂರ್ಣವಾಗಿ ತಂತ್ರಜ್ಞಾನ ಮತ್ತು ಸಂವಹನ ಬಗ್ಗೆ ಗಮನ ಹರಿಸುತ್ತಿದ್ದೇನೆ ನಾವು ಮಾಡ್ಯೂಲ್ ಮೂರರಲ್ಲಿದ್ದೇವೆ ನೀವು ಇಮೇಲ್ ಗಳಲ್ಲಿ ಬಳಸಬೇಕಾದ ಕೆಲವು ಮೂಲಭೂತ ತತ್ವಗಳ ಬಗ್ಗೆ ನಿಮಗೆ ತಿಳಿಸುತ್ತೇನೆ ಇಮೇಲ್ಗಳು ಎಲೆಕ್ಟ್ರಾನಿಕ್ ಮೇಲ್ಗಳಾಗಿರುತ್ತವೆ ಅವುಗಳನ್ನು ಆಗಾಗ್ಗೆ ಬಳಸುತ್ತಿದ್ದೀರಿ ನೀವು ಒಟ್ಟು ಉಪನ್ಯಾಸಗಳ ಸಂಖ್ಯೆಯನ್ನು ನೋಡಿದರೆ ನಾವು ಈಗಾಗಲೇ ಇಪ್ಪತ್ತೇಳನೇ ಉಪನ್ಯಾಸವನ್ನು ತಲುಪಿದ್ದೇವೆ ನಾನು ಇ ಮೇಲ್ ಅನ್ನು ಕೇಂದ್ರಬಿಂದುವಾಗಿ ಬಳಸಿಕೊಂಡು ಒಂದೆರಡು ಉಪನ್ಯಾಸಗಳನ್ನು ನೀಡಲಿದ್ದೇನೆ ವಿಶೇಷವಾಗಿ ತಂತ್ರಜ್ಞಾನದ ಬಗ್ಗೆ ಮತ್ತು ತಂತ್ರಜ್ಞಾನವು ನಿಜವಾಗಿ ಮೃದು ಕೌಶಲ್ಯಗಳು ಮತ್ತು ವ್ಯಕ್ತಿತ್ವದ ವಿಷಯದಲ್ಲಿ ಹೇಗೆ ಪ್ರಭಾವ ಬೀರಲು ಪ್ರಯತ್ನಿಸುತ್ತಿದೆ ಎಂಬುದರ ಬಗ್ಗೆ ಮಾತನಾಡುತ್ತೇನೆ ಹಿಂದಿನ ಉಪನ್ಯಾಸದಲ್ಲಿ ನಾನು ಕಲಿಸಿದ ವಿಷಯಗಳಿಗೆ ಸಂಬಂಧಿಸಿದ ಕೆಲವು ಮುಖ್ಯಾಂಶಗಳು ಹಿಂದಿನ ಉಪನ್ಯಾಸವು ವಿಶೇಷವಾಗಿ ಮಾನವ ವ್ಯಕ್ತಿತ್ವ ಮೇಲೆ ಮೊಬೈಲ್ನ ಪ್ರಭಾವವನ್ನು ಉಲ್ಲೇಖಿಸಿ ಮುಕ್ತಾಯಗೊಂಡಿತು ಇದು ಈಗಾಗಲೇ ಮಾನವ ವ್ಯಕ್ತಿತ್ವವನ್ನು ಬದಲಾಯಿಸಿದೆ ಎಂದು ನಾನು ನಿಮಗೆ ಹೇಳುತ್ತಿದ್ದೆ ಸಾಮಾನ್ಯವಾಗಿ ತಂತ್ರಜ್ಞಾನವು ಮನುಷ್ಯರನ್ನು ಸೈಬೋರ್ಗ್ಗಳನ್ನಾಗಿ ಮಾಡುತ್ತಿದೆ ಇದು ಜನರನ್ನು ಸಹ ಬದಲಾಯಿಸಿದೆ ಮತ್ತು ಆ ಅರ್ಥದಲ್ಲಿ ಅದು ಅದರ ಮುಖ್ಯತೆಯಿಂದ ವಿಮುಖವಾಗಿದೆ ಈಗ ತುರ್ತು ಪರಿಸ್ಥಿತಿಯಲ್ಲಿರುವ ಜನರು ನೀವು ಕರೆ ಮಾಡಿದಾಗಲೂ ತಲೆಕೆಡಿಸಿಕೊಳ್ಳುವುದಿಲ್ಲ ಈಗ ವಾಸ್ತವವಾಗಿ ದೂರ ಸಂಪರ್ಕವು ಒಂದೆಡೆ ಹೌದು ಆದರೆ ಮತ್ತೊಂದೆಡೆ ಇದು ಜನರೊಂದಿಗೆ ಸಮಸ್ಯೆಯನ್ನು ಸೃಷ್ಟಿಸುತ್ತಿದೆ ಜನರು ದೂರದ ಜನರೊಂದಿಗೆ ತುಂಬಾ ನಿಕಟ ಸಂಪರ್ಕ ಹೊಂದಿದ್ದಾರೆ ಹತ್ತಿರದಲ್ಲಿರುವವರನ್ನು ಮರೆತುಬಿಡುವುದು ಇದನ್ನು ಮಾನವ ಸಂಬಂಧಗಳನ್ನು ಹಾಗೇ ಇಡಲು ಕಂಡುಹಿಡಿಯಲಾಯಿತು ಆದರೆ ವಾಸ್ತವವಾಗಿ ಇದು ಮನುಷ್ಯರ ಸಂಬಂಧಗಳನ್ನು ಛಿದ್ರಗೊಳಿಸುತ್ತಿದೆ ಏಕೆಂದರೆ ಅವರು ಅದನ್ನು ಮಲಗುವ ಮೊದಲು ಬಳಸುತ್ತಿದ್ದಾರೆ ಮಲಗಿದ ನಂತರ ಅವರು ಅದನ್ನು ಆಟವಾಡಲು ಸಮಯ ಪರಿಶೀಲಿಸಲು ಬಳಸುತ್ತಿದ್ದಾರೆ ಅದು ಮಾನವರ ಅವಿಭಾಜ್ಯ ಅಂಗವಾಗಿದೆ ನಿಮ್ಮ ಮೊಬೈಲ್ ಬಳಕೆಯ ಮಟ್ಟವನ್ನು ಗುರುತಿಸುವ ಪರೀಕ್ಷೆಯನ್ನು ನೀಡಿದ್ದೇನೆ ನೀವು ನಿಜವಾಗಿಯೂ ಮೊಬಾರ್ಚ್ಗಳು ಆಗಿದ್ದೀರಾ ಮತ್ತು ಆವರ್ತನದ ಮಟ್ಟವನ್ನು ಅವಲಂಬಿಸಿ ಅದಕ್ಕೆ ನೀವು ಹೇಳುವ ಹೌದು ಇಲ್ಲ ಪ್ರಶ್ನೆಗಳ ಸಂಖ್ಯೆಯನ್ನು ಅವಲಂಬಿಸಿ ಪ್ರತಿಕ್ರಿಯಿಸಲು ನಿಮ್ಮನ್ನು ಕೇಳಿದೆ ನೀವು ನಿಜವಾಗಿಯೂ ಮೋಬರ್ಚ್ಗಳಾಗಿದ್ದೀರಾ ಮತ್ತು ನಮ್ಮಲ್ಲಿ ಹೆಚ್ಚಿನವರು ಆಗುತ್ತಾರೆಯೇ ಎಂಬುದನ್ನು ಇದು ನಿರ್ಧರಿಸುತ್ತಿತ್ತು ನಾವು ಜನಸಮೂಹಗಳಾಗಿದ್ದೇವೆ ಮುಂದಿನ ಹಂತದಲ್ಲಿ ನೀವು ಮೊಬೈಲ್ಗಳಿಗೆ ವ್ಯಸನಿಯಾಗಿದ್ದೀರಾ ಅಥವಾ ಇಲ್ಲವೇ ಎಂಬುದನ್ನು ಗುರುತಿಸಲು ನಿಮ್ಮನ್ನು ಕೇಳಿದೆ ನೀವು ಈ ನೋಮೋಫೋಬಿಯಾದಿಂದ ಬಳಲುತ್ತಿದ್ದೀರಾ ನಿಮಗೆ ಮೊಬೈಲ್ ಇಲ್ಲದೆ ಬದುಕಲು ಸಾಧ್ಯವಿಲ್ಲ ಈಗ ನಾನು ನಿಮಗೆ ಕೆಲವು ಮೂಲಭೂತ ಪ್ರಶ್ನೆಗಳನ್ನು ನೀಡಿದ್ದೇನೆ ಮತ್ತು ನೀವೆಲ್ಲರೂ ಉತ್ತರಿಸಿದ್ದೀರಿ ನೀವು ದೃಢವಾಗಿ ಹೌದು ಹೌದು ಹೌದು ಎಂದು ಹೇಳುವ ಮೂಲಕ ನೀವು ಸಹ ಈ ಗೀಳಿನಿಂದ ಬಳಲುತ್ತಿದ್ದೀರಿ ಕಂಪಲ್ಸಿವ್ ಡಿಸಾರ್ಡರ್ ನೀವು ಅದರ ಗೀಳನ್ನು ಹೊಂದಿದ್ದೀರಿ ಎಷ್ಟರಮಟ್ಟಿಗೆಂದರೆ ಯಾರಾದರೂ ನಿಮ್ಮ ಮೊಬೈಲ್ ತೆಗೆದುಕೊಂಡರೆ ನಿಮಗೆ ಕೋಪ ಬರುತ್ತದೆ ನೀವು ಉದ್ವಿಗ್ನರಾಗುತ್ತೀರಿ ನೀವು ಸಾಕುಪ್ರಾಣಿಗಳಿಲ್ಲದೆ ಓದದೆ ನಿದ್ರೆ ಮಾಡದೆ ಬದುಕಬಹುದು ಮೊಬೈಲ್ ಇಲ್ಲದೆ ಬದುಕಲು ಸಾಧ್ಯವಿಲ್ಲ ಆದ್ದರಿಂದ ಮನುಷ್ಯನಾಗಲು ನಿಮಗೆ ಕೆಲವು ಸಲಹೆಗಳನ್ನು ನೀಡಿದೆ ಮೊದಲನೆಯದಾಗಿ ನಾನು ಕೆಲವು ಮೊಬೈಲ್ಗಾಗಿ ಉಚಿತ ಸಮಯವನ್ನು ರಚಿಸಿ 1 ಗಂಟೆ 2 ಗಂಟೆಗಳು ಅಥವಾ ಕನಿಷ್ಠ 15 ನಿಮಿಷಗಳು ನಿಮ್ಮ ಮೊಬೈಲ್ ಒಂದು ದಿನದಲ್ಲಿ ಸ್ವಿಚ್ ಆಫ್ ಆಗುತ್ತದೆ ಎಂದು ಜನರಿಗೆ ತಿಳಿಸಿ ಒಂದೋ ಲ್ಯಾಂಡ್ಲೈನ್ನಲ್ಲಿ ಕರೆ ಮಾಡಬೇಕು ಅಥವಾ ಇಮೇಲ್ ಬಳಸಬೇಕು ನಿಮ್ಮನ್ನು ಮೊಬೈಲ್ನಲ್ಲಿ ಸಂಪರ್ಕಿಸಲು ಸಾಧ್ಯವಾಗುವುದಿಲ್ಲ ಇದು ನಿಮ್ಮ ಮಲಗುವ ಊಟದ ಓದುವ ಸಮಯ ಎಂದು ಅವರಿಗೆ ತಿಳಿಸಿ ಅದನ್ನು ಅಕ್ಷರಶಃ ಮತ್ತು ಸಾಂಕೇತಿಕವಾಗಿ ದೂರವಿಡಿ ಅದನ್ನು ಅವಿಭಾಜ್ಯ ಅಂಗವನ್ನಾಗಿ ಮಾಡಿಕೊಳ್ಳಬೇಡಿ ಅದನ್ನು ಕೈ ಚೀಲದಲ್ಲಿ ಇರಿಸಲು ಪ್ರಯತ್ನಿಸಿ ಮತ್ತು ಅದನ್ನು ಪ್ರತ್ಯೇಕವಾಗಿ ಕೊಂಡೊಯ್ಯಿರಿ ಸಾಧ್ಯವಾದರೆ ವಿವಿಧ ರೀತಿಯ ಸ್ಪೀಕರ್ಗಳನ್ನು ಬಳಸಿ ಒಟ್ಟಾರೆಯಾಗಿ ಅದನ್ನು ಗುಲಾಮನಂತೆ ಪರಿಗಣಿಸಿ ನಿಮ್ಮನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿರುವ ಯಜಮಾನನಂತೆ ಅಲ್ಲ ನಾವು ಬಳಸುತ್ತಿದ್ದ ಗಡಿಯಾರ ಕ್ಯಾಲ್ಕುಲೇಟರ್ ಅಥವಾ ಇತರ ಸಾಧನಗಳಿಗೆ ಪರ್ಯಾಯವಾಗಿ ಅದನ್ನು ಬಳಸಬೇಡಿ ಅವುಗಳನ್ನು ಬಳಸುವುದನ್ನು ಮುಂದುವರಿಸುವವರೆಗೆ ಮತ್ತು ಮೊಬೈಲ್ ಅನ್ನು ನಿಮ್ಮ ಸಂಪೂರ್ಣ ಕಾರ್ಯನಿರ್ವಹಣ ಆತ್ಮವನ್ನಾಗಿ ಮಾಡಬೇಡಿ ಅಂತಿಮವಾಗಿ ನಾನು ಕೆಲವು ಮೊಬೈಲ್ ಶಿಷ್ಟಾಚಾರಗಳು ಕೆಲವು ಸಾಮಾಜಿಕ ರೂಢಿಗಳೊಂದಿಗೆ ಮುಕ್ತಾಯಗೊಳಿಸಿದೆ ನಾನು ಹೈಲೈಟ್ ಮಾಡಿದ ಕೆಲವು ವಿಷಯಗಳು ನೀವು ಮುಖಾಮುಖಿಯಾಗಿ ಸಂವಹನ ಮಾಡಬಹುದಾದರೆ ಮೊಬೈಲ್ ಅನ್ನು ತಪ್ಪಿಸಿ ನೀವು ಒಂದೇ ಮನೆಯಲ್ಲಿ ವಾಸಿಸುತ್ತಿದ್ದರೆ ಮತ್ತು ನಿಮಗೆ ತಾಯಿ ಅಥವಾ ಯಾರಾದರೂ ಮೇಲಿನ ಮಹಡಿಯಲ್ಲಿ ಆಹಾರವನ್ನು ತರಲು ಪಠ್ಯ ಸಂದೇಶವನ್ನು ಕಳುಹಿಸುವ ಅಗತ್ಯವಿಲ್ಲ ನೀವು ಮುಖಾಮುಖಿಯಾಗಿ ಕುಳಿತಿದ್ದರೆ ಮೊಬೈಲ್ ಬಳಸಬೇಡಿ ಅದನ್ನು ತಪ್ಪಿಸಿ ಅದನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿ ಮತ್ತು ನೀವು ಅದನ್ನು ಬಳಸುವಾಗ ಇತರ ವ್ಯಕ್ತಿಯ ವಿಶೇಷವಾಗಿ ಇತರ ವ್ಯಕ್ತಿಯ ಸಮಯದ ಬಗ್ಗೆ ಪರಾನುಭೂತಿ ಹೊಂದಿರಬೇಕು ನೀವು ಸಮಯವನ್ನು ಕಳೆಯಲು ಬಯಸುತ್ತೀರಿ ಎಂಬ ಕಾರಣಕ್ಕೆ ಅವರ ಸಮಯವನ್ನು ಹೈಜಾಕ್ ಮಾಡಬೇಡಿ ವ್ಯಕ್ತಿಯನ್ನು ಕೆರಳಿಸುವಂತಹ ಚಟುವಟಿಕೆಗಳನ್ನು ಮಾಡಬೇಡಿ ಏಕೆಂದರೆ ಅದು ನಿಮ್ಮ ಮನೋಭಾವದ ಸೂಕ್ಷ್ಮತೆಯ ಇತರ ವ್ಯಕ್ತಿಯ ಬಗ್ಗೆ ನಿಮ್ಮ ಕಾಳಜಿ ನಿಮ್ಮ ಮೊಬೈಲ್ ಬಳಸುವ ನಿಯಮಗಳ ಬಗ್ಗೆ ಹೇಳುತ್ತದೆ ಹೆಚ್ಚಿನ ಸಮಯಗಳಲ್ಲಿ ನಾವು ಅಜಾಗರೂಕತೆಯಿಂದ ಬಳಸುತ್ತೇವೆ ಮತ್ತು ನಾವು ಇತರರ ಬಗ್ಗೆ ಕಾಳಜಿ ವಹಿಸುವುದಿಲ್ಲ ಸಾಫ್ಟ್ ಸ್ಕಿಲ್ಸ್ ವಾಸ್ತವವಾಗಿ ನಿಮ್ಮನ್ನು ಮೊಬೈಲ್ ಅನ್ನು ನಿರ್ವಹಿಸುವ ರೀತಿಯಲ್ಲಿ ಇರಿಸಲು ಪ್ರಯತ್ನಿಸುತ್ತದೆ ಮೊಬೈಲ್ ಮೌನ ಮೋಡ್ನಲ್ಲಿ ಇದ್ದಾಗಲೆಲ್ಲಾ ಕಡಿಮೆ ಮಾತನಾಡಲು ಅವಕಾಶ ಮಾಡಿಕೊಡಿ ನೀವು ಕೆಲವು ಕರೆಗಳನ್ನು ತಪ್ಪಿಸಬಹುದು ನೀವು ಆ ಕರೆಗಳನ್ನು ನಂತರ ಸ್ವೀಕರಿಸಬಹುದು ಸಮಸ್ಯೆ ಇಲ್ಲ ಆದರೆ ನೀವು ಗಮನ ಕೇಂದ್ರೀಕರಿಸಿದಾಗ ಅದು ಸೈಲೆಂಟ್ ಮೋಡ್ನಲ್ಲಿರಲಿ ವಿಶೇಷವಾಗಿ ಔಪಚಾರಿಕ ಮತ್ತು ಬಹಳ ಮುಖ್ಯವಾದ ವೈಯಕ್ತಿಕ ಸಂದರ್ಭಗಳಲ್ಲಿ ಅದನ್ನು ಸ್ವಿಚ್ ಆಫ್ ಮಾಡುವ ಅಭ್ಯಾಸವನ್ನೂ ಹೇಳಿದ್ದೇನೆ ಆ ನಿರ್ದಿಷ್ಟ ಕಾರ್ಯಕ್ರಮಕ್ಕೆ ಹಾಜರಾಗುವುದಕ್ಕಿಂತ ಹೆಚ್ಚು ಮುಖ್ಯವಾದದ್ದು ಉದಾಹರಣೆಗೆ ಸಂದರ್ಶನ ಆದ್ದರಿಂದ ನಿಮ್ಮ ಮೊಬೈಲ್ ಆಗಾಗ್ಗೆ ಸದ್ದು ಮಾಡುವುದರಿಂದ ನಿಮ್ಮನ್ನು ಅದರಿಂದ ಹೊರಗಿಡುವುದು ಖಚಿತ ಏಕೆಂದರೆ ನಿಮಗಿಂತ ಹೆಚ್ಚು ಪ್ರಾಮಾಣಿಕವಾಗಿರುವ ಇತರ ಅಭ್ಯರ್ಥಿಗಳಿದ್ದಾರೆ ಆದಾಗ್ಯೂ ನಿಮ್ಮ ಅಂಕಗಳಲ್ಲಿ ಉತ್ತಮವಾಗಿದೆ ಆದಾಗ್ಯೂ ನೀವು ಹೊಂದಿರಬಹುದಾದ ಹೆಚ್ಚುವರಿ ಪಠ್ಯಕ್ರಮದ ಚಟುವಟಿಕೆಗಳು ನೀವು ಮಾಡಿದ್ದೀರಿ ಮತ್ತು ಪದಕಗಳನ್ನು ಪಡೆದಿದ್ದೀರಿ ಮತ್ತು ಇವೆಲ್ಲವೂ ಸರಿ ಆ ಸಮಯದಲ್ಲಿ ನೀವು ಯಾರೊಂದಿಗೆ ವ್ಯವಹರಿಸುತ್ತಿದ್ದೀರೋ ಆ ವ್ಯಕ್ತಿಗೆ ಪ್ರಾಮಾಣಿಕತೆ ತೋರಿಸುವುದು ಮುಖ್ಯವಾಗಿದೆ ಕೊನೆಯದಾಗಿ ನಿಮಗೆ ಸಂವಹನ ಮಾಡಲು ಸಾಧ್ಯವಾದರೆ ಇಮೇಲ್ ಬಳಸಲು ಪ್ರಯತ್ನಿಸಿ ಆ ವ್ಯಕ್ತಿಗೆ ಮತ್ತೆ ಮತ್ತೆ ಕರೆ ಮಾಡುವ ಬದಲು ಇಮೇಲ್ ಬಳಸುವುದು ಉತ್ತಮ ನೀವು ಅದನ್ನು ಸರಳವಾಗಿ ಇಮೇಲ್ನಲ್ಲಿ ವಿವರಿಸಲು ಸಾಧ್ಯವಾದರೆ ಮತ್ತು ವ್ಯಕ್ತಿಯು ಅದನ್ನು ಆಗಾಗ್ಗೆ ನೋಡುತ್ತಿದ್ದರೆ ಅದು ಇನ್ನೂ ಉತ್ತಮ ವಿಧಾನವಾಗಿದೆ ಇಮೇಲ್ಗಳನ್ನು ಬಳಸುವ ಈ ಅಂಶ ಮತ್ತು ನಂತರ ನೀವು ಇಮೇಲ್ಗಳನ್ನು ಸರಿಯಾಗಿ ಬಳಸುತ್ತಿದ್ದೀರಾ ಎಂಬ ಪ್ರಶ್ನೆ ಇದೆ ನೀವು ಇಮೇಲ್ಗಳನ್ನು ಹೇಗೆ ಬಳಸಬೇಕು ಎಂಬುದಕ್ಕೆ ಹೋಗುವ ಮೊದಲು ನೀವು ಅನುಸರಿಸಬಹುದಾದ ಮೂಲಭೂತ ತತ್ವಗಳ ಬಗ್ಗೆ ಚರ್ಚಿಸಲಿದ್ದೇನೆ ಈ ಉಲ್ಲೇಖಗಳನ್ನು ನೋಡೋಣ ಮೊದಲನೆಯದು ಭೂಮಿಯ ಪರಿಸರದಲ್ಲಿ ಅತಿದೊಡ್ಡ ಮಾಲಿನ್ಯಕಾರಕ ಅಂಶವೆಂದರೆ ವಿದ್ಯುತ್ಕಾಂತೀಯ ಕ್ಷೇತ್ರಗಳ ಪ್ರಸರಣ ಅದನ್ನು ಜಾಗತಿಕ ಮಟ್ಟದಲ್ಲಿ ತಾಪಮಾನ ಏರಿಕೆ ಅಥವಾ ಪರಿಸರದಲ್ಲಿ ರಾಸಾಯನಿಕ ಅಂಶಗಳ ಏರಿಕೆ ದೊಡ್ಡ ಅಪಾಯವೆಂದು ಪರಿಗಣಿಸುತ್ತೇನೆ ಈ ಉಲ್ಲೇಖವು ಎರಡು ಬಾರಿ ನೊಬೆಲ್ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡ ರಾಬರ್ಟ್ ಬೆಕರ್ ಅವರಿಂದ ಬಂದಿದೆ ಅವರು ಹೈಲೈಟ್ ಮಾಡಲು ಪ್ರಯತ್ನಿಸುತ್ತಿರುವ ಮತ್ತು ನಂತರ ಉದ್ದೇಶಪೂರ್ವಕವಾಗಿ ನಾನು ಉದ್ಧರಣವನ್ನು ಸಾಮಾನ್ಯವಾಗಿ ಉಪನ್ಯಾಸದ ಕೊನೆಯಲ್ಲಿ ಉದ್ಧರಣದೊಂದಿಗೆ ಕೊನೆಗೊಳಿಸುವ ವಿಧಾನದ ಬದಲು ಆರಂಭದಲ್ಲಿ ಹಾಕಿದ್ದೇನೆ ಏಕೆಂದರೆ ನಿಮ್ಮ ಚಿಂತನೆಯಲ್ಲಿ ಆಗಬೇಕಾದ ಬದಲಾವಣೆಯನ್ನು ನೀವು ಅರ್ಥಮಾಡಿಕೊಳ್ಳಬೇಕೆಂದು ಬಯಸುತ್ತೇನೆ ಮೊಬೈಲ್ ಬಳಕೆಯು ವಿದ್ಯುತ್ಕಾಂತೀಯ ಕ್ಷೇತ್ರಗಳನ್ನು ಹೆಚ್ಚಿಸುತ್ತಿದೆ ಎಂದು ಅವರು ಹೇಳುತ್ತಾರೆ ನಾನು ಹೇಳಿದಂತೆ ಮಾನವರಿಗೆ ಎಲ್ಲಾ ರೀತಿಯ ಹಾನಿಯನ್ನುಂಟುಮಾಡುತ್ತದೆ ಕ್ಯಾನ್ಸರ್ ಮತ್ತು ಇತರ ರೋಗಗಳು ಆದರೆ ಪಕ್ಷಿಗಳ ವಿಷಯದಲ್ಲಿ ಉದಾಹರಣೆಗೆ ಸಣ್ಣ ಪಕ್ಷಿಗಳು ಗುಬ್ಬಚ್ಚಿಗಳು ಅವು ಸಾಯುತ್ತವೆ ಅಥವಾ ಅವು ಈ ವಿದ್ಯುತ್ಕಾಂತೀಯ ಕ್ಷೇತ್ರಗಳ ಮೂಲಕ ಹಾದುಹೋಗಲು ಸಾಧ್ಯವಾಗುವುದಿಲ್ಲ ಜೇನುನೊಣಗಳ ಮೇಲೆ ಸಹ ಪರಿಣಾಮ ಬೀರುತ್ತಿವೆ ಈ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ನಡೆದಿವೆ ನೊಬೆಲ್ ಪ್ರಶಸ್ತಿ ನಾಮನಿರ್ದೇಶಿತರು ಇದು ಜಾಗತಿಕ ತಾಪಮಾನ ಏರಿಕೆಗಿಂತ ಕೆಟ್ಟದಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಮತ್ತು ನಾವು ಗಮನ ಹರಿಸಬೇಕಾಗಿದೆ ಇನ್ನೊಬ್ಬರು ಮರ್ಲಿನ್ ಓ ಸೌವಾಂಡ್ನವರು ಇಮೇಲ್ ತ್ವರಿತ ಸಂದೇಶ ಕಳುಹಿಸುವಿಕೆ ಮತ್ತು ಸೆಲ್ ಫೋನ್ಗಳು ನಮಗೆ ಅದ್ಭುತ ಸಂವಹನ ಸಾಮರ್ಥ್ಯವನ್ನು ನೀಡುತ್ತವೆ ಎಂದು ಅವರು ಹೇಳುತ್ತಾರೆ ಆದರೆ ನಾವು ನಮ್ಮದೇ ಆದ ಚಿಕ್ಕ ಜಗತ್ತಿನಲ್ಲಿ ವಾಸಿಸುತ್ತಿರುವುದರಿಂದ ಮತ್ತು ಕೆಲಸ ಮಾಡುತ್ತಿರುವುದರಿಂದ ಸಂವಹನವು ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ ನಮ್ಮ ಸಂವಹನವನ್ನು ಸಂಘಟಿಸಲು ಇಮೇಲ್ ಸೆಲ್ ಫೋನ್ಗಳನ್ನು ಕಂಡುಹಿಡಿದಿದ್ದೇವೆ ಎಂಬುದನ್ನು ನೆನಪಿನಲ್ಲಿಡಿ ಆದರೆ ದುರದೃಷ್ಟವಶಾತ್ ಅವು ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿವೆ ನಮ್ಮನ್ನು ಅವ್ಯವಸ್ಥೆಗೊಳಪಡಿಸುತ್ತಿವೆ ಈಗ ನಾನು ನಿಮಗೆ ಮೃದು ಕೌಶಲ್ಯಗಳು ಮತ್ತು ವ್ಯಕ್ತಿತ್ವದ ವಿಷಯದಲ್ಲಿ ಕೆಲವು ಮೂಲಭೂತ ತತ್ವಗಳನ್ನು ನೀಡಲಿದ್ದೇನೆ ಮತ್ತು ಅದೇ ಸಮಯದಲ್ಲಿ ನಾವು ಅದನ್ನು ಸಾಮಾನ್ಯವಾಗಿ ಬಳಸಬಹುದಾದ ಕೌಶಲ್ಯಗಳು ಯಾವುದೇ ಸಂವಹನ ಅಂಶಗಳ ನಿಯಮಗಳು ಎಂದು ನಿಮಗೆ ತಿಳಿದಿದೆ ನಾನು ಅವರನ್ನು ಐದು ಪಿ ಎಂದು ಕರೆಯಲು ಬಯಸುತ್ತೇನೆ ಏಕೆಂದರೆ ಈ ಎಲ್ಲಾ ಪದಗಳು ಪಿ ಅಕ್ಷರದಿಂದ ಪ್ರಾರಂಭವಾಗುತ್ತವೆ ಮತ್ತು ಅವು ಮೃದು ಕೌಶಲ್ಯಗಳು ಮತ್ತು ವ್ಯಕ್ತಿತ್ವ ಅಭಿವೃದ್ಧಿಯ ಪ್ರಮುಖ ತತ್ವಗಳಾಗಿವೆ ಮೊದಲನೆಯದು ಯೋಜನೆ ನೀವು ಅದರ ಬಗ್ಗೆ ಯೋಚಿಸಬೇಕು ನಂತರ ನೀವು ನಿಜವಾಗಿಯೂ ಒಂದು ಸ್ಥಳವನ್ನು ತಲುಪುವ ಮೊದಲು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಉದಾಹರಣೆಗೆ ಯೋಜಿಸಬೇಕಾದ ಸರಳವಾದ ಪರೀಕ್ಷೆಗೆ ಸಂಬಂಧಿಸಿದ್ದು ಈ ಸಮಯದಲ್ಲಿ ನೀವು ಓದುವ ಪಠ್ಯಕ್ರಮ ಯಾವುದು ವಾಸ್ತವವಾಗಿ ನೀವು ಸರಿಯಾದ ವೇಳಾಪಟ್ಟಿಯನ್ನು ಹೊಂದಿರಬೇಕು ಆದ್ದರಿಂದ ನೀವು ಯಾವ ರೀತಿಯಲ್ಲಿ ಪ್ರಶ್ನೆಗಳನ್ನು ನಿಭಾಯಿಸುತ್ತೀರಿ ಮೊದಲು ಸುಲಭವಾದ ಪ್ರಶ್ನೆಗೆ ಉತ್ತರಿಸುತ್ತೀರಾ ಅಥವಾ ಕಠಿಣವಾದ ಒಂದಕ್ಕೆ ಹೋಗುತ್ತೀರಾ ನೀವು ಎಷ್ಟು ಪೆನ್ಸಿಲ್ಗಳನ್ನು ಒಯ್ಯುತ್ತೀರಿ ಹತ್ತು ನಿಮಿಷಗಳ ಮೊದಲು ಮುಗಿಸಲು ಪ್ರಯತ್ನಿಸುತ್ತೀರಾ ನೀವು ಕೊಂಡೊಯ್ಯುವ ವಸ್ತುಗಳ ಪಟ್ಟಿ ತಯಾರಿಸುತ್ತೀರಾ ಆದ್ದರಿಂದ ಯೋಜನೆ ಮತ್ತು ಸಿದ್ಧತೆ ಆದ್ದರಿಂದ ಸನ್ನದ್ಧತೆಯು ನಿಮ್ಮ ಜಾಗರೂಕತೆಯಾಗಿದೆ ನೀವು ಈಜುಕೊಳಕ್ಕೆ ಹೋಗಲು ಯೋಜಿಸುತ್ತೀರಿ ನೀವು ಅಲ್ಲಿಗೆ ಹೋದಾಗ ಆ ವ್ಯಕ್ತಿಯು ನಿಮ್ಮ ಈಜು ವೇಷಭೂಷಣ ಎಲ್ಲಿದೆ ಎಂದು ಕೇಳುತ್ತಾನೆ ನೀವು ಓ ನಾನು ಈಜಲು ಈಜು ವೇಷಭೂಷಣವನ್ನು ಬಳಸಬೇಕೆಂದು ನನಗೆ ತಿಳಿದಿಲ್ಲ ಎಂದು ಹೇಳುತ್ತೀರಿ ಅದು ಇಲ್ಲದೆ ನೀವು ಬರಲು ಸಾಧ್ಯವಿಲ್ಲ ಎಂದು ನಿಮಗೆ ಹೇಳಲಾಗುತ್ತದೆ ನೀವು ಸನ್ನದ್ಧತೆಯ ಸಿದ್ಧತೆಯ ಕೊರತೆಯನ್ನು ಹೊಂದಿರುತ್ತೀರಿ ಜ್ಞಾನದ ವಿಷಯದಲ್ಲಿ ನೀವು ತೊಡಗಿಸಿಕೊಂಡಿರುವ ಯಾವುದೇ ಸಂವಹನ ಚಟುವಟಿಕೆ ನೀವು ಸಿದ್ಧರಿದ್ದೀರಿ ಎಂದು ತೋರಿಸಿ ಕೊಳ್ಳುವುದು ಮುಂದಿನ ಹಂತವು ಪರಿಶ್ರಮವಾಗಿದೆ ಸಿದ್ಧರಿದ್ದೀರಿ ಎಂದು ತೋರಿಸುವ ನೀವು ಆದರೆ ಜನರು ನಿಮ್ಮನ್ನು ಸ್ವೀಕರಿಸಲು ಸಿದ್ಧರಿಲ್ಲ ಚಿಂತನೆಯ ಮೇಲೆ ಪ್ರಭಾವ ಬೀರಲು ನಿಮ್ಮ ಸಂವಹನ ಸಾಮರ್ಥ್ಯವನ್ನು ಬಳಸಲು ನಿಮಗೆ ಸಾಧ್ಯವಾಗಬೇಕು ಅವರ ಮನವೊಲಿಸುವ ಮೂಲಕ ನೀವು ನಿಜವಾಗಿಯೂ ಸತ್ಯವಂತರಾಗಿದ್ದೀರಿ ಎಂದು ಉದಾಹರಣೆಗಳ ಮೂಲಕ ಅವರಿಗೆ ಮನವರಿಕೆ ಮಾಡಿಕೊಡಿ ಈಗ ನೀವು ಇದನ್ನು ಮಾಡುವಾಗ ನಿಮ್ಮ ಪ್ರಸ್ತುತತೆ ಕೂಡ ಬಹಳ ಮುಖ್ಯವಾಗಿದೆ ಕೇವಲ ಭೌತಿಕವಾಗಿ ವೈಯಕ್ತಿಕವಾಗಿ ಪ್ರಸ್ತುತಪಡಿಸುವಂತಹ ಅಲಂಕಾರಿಕ ರೀತಿಯಲ್ಲಿ ವಿಷಯಗಳನ್ನು ಪ್ರಸ್ತುತಪಡಿಸುವುದು ಅಲ್ಲ ಚೆನ್ನಾಗಿ ಧರಿಸುತ್ತಾರೆ ಮತ್ತು ಡ್ರೆಸ್ಸಿಂಗ್ ಮೊದಲ ಅತ್ಯುತ್ತಮವಾದದ್ದನ್ನು ನೀಡುತ್ತದೆ ಅಂದರೆ ಮುಖಪುಟದಿಂದ ಜನರು ಪುಸ್ತಕವನ್ನು ನಿರ್ಣಯಿಸುವುದಿಲ್ಲ ಅದರಲ್ಲಿ ಏನಿದೆ ಓದುವರು ಎಂಬ ಅನಿಸಿಕೆ ಇದೆ ಆಗಾಗ್ಗೆ ನೀವು ಟ್ರೇಲರ್ ಅನ್ನು ನೋಡುತ್ತೀರಿ ಮತ್ತು ನಂತರ ಟ್ರೇಲರ್ ನಿಮಗೆ ಇಷ್ಟವಾಗುತ್ತದೆ ಎಂದು ಭಾವಿಸಿ ಚಲನಚಿತ್ರವನ್ನು ಇಷ್ಟಪಡುತ್ತೀರಿ ಆದರೆ ನೀವು ಹೋಗುತ್ತೀರಿ ಮತ್ತು ಮೊದಲ 10 15 ನಿಮಿಷಗಳಲ್ಲಿ ವಿಷಯವು ಅತ್ಯಂತ ಪ್ರಸ್ತುತವಾದ ರೀತಿಯಲ್ಲಿ ವಿತರಿಸದ ಕಾರಣ ನೀವು ನಿರಾಶೆಗೊಳ್ಳುತ್ತೀರಿ ಇದು ಸಂಪೂರ್ಣವಾಗಿ ಅವ್ಯವಸ್ಥೆ ಕಥೆಯ ಸಾಲು ಇಲ್ಲ ಸಂಕ್ಷಿಪ್ತವಾಗಿ ಇಮೇಲ್ ಸಂವಹನ ಪ್ರಸ್ತುತತೆಯ ದೃಷ್ಟಿಯಿಂದಲೂ ಇರಬೇಕು ಎಂದರ್ಥ ಯಾವುದೇ ಕಾಗುಣಿತ ತಪ್ಪುಗಳಿಲ್ಲದೆ ಅದನ್ನು ಪ್ರಸ್ತುತಪಡಿಸಲು ಸಾಧ್ಯವಾಗುತ್ತದೆ ಕೊನೆಯದಾಗಿ ತಾಳ್ಮೆ ಮೃದುವಾದ ಕೌಶಲ್ಯಗಳ ವಿಷಯದಲ್ಲಿ ನೀವು ವಿಫಲರಾಗಬಹುದು ನಾನು ಫೋರಮ್ ನಲ್ಲಿ ಓದುತ್ತಿರುವಾಗ ಭಾಗವಹಿಸುವವರಲ್ಲಿ ಕೆಲವರು ಅವರು ತಮ್ಮ ಅಭ್ಯಾಸವನ್ನು ಬದಲಾಯಿಸಲು ಸಮರ್ಥರಾಗಿದ್ದಾರೆ ಎಂದು ಹೇಳುತ್ತಿರುವುದಕ್ಕೆ ನನಗೆ ಸಂತೋಷವಾಗಿದೆ ಅದನ್ನು ಮಾಡಲು ಇತರರು ಪ್ರಯತ್ನಿಸುತ್ತಾರೆ ನಾನು ಅದನ್ನು ಅನುಸರಿಸಲು ಸಾಧ್ಯವಾಗುತ್ತಿಲ್ಲ ನೀವು ಇನ್ನೂ ಕೆಲವು ಸಲಹೆಗಳನ್ನು ನೀಡಬಹುದೇ ಈ ಸಮಯದಲ್ಲಿ ನಿಮಗೆ ತಾಳ್ಮೆಯ ಅಗತ್ಯವಿದೆ ಪುನರಾವರ್ತಿಸಿ ನೀವು 530 ಕ್ಕೆ ಎದ್ದು ನಡಿಗೆಗೆ ಹೋಗಲು ಸಾಧ್ಯವಿಲ್ಲ ಎಂದು ನೀವು ಭಾವಿಸಿದರೆ ನೀವು 730 ಕ್ಕೆ ಪ್ರಾರಂಭಿಸಿದರೆ ಸರಿ ಮರುದಿನ 7 ಗಂಟೆಗೆ ಮೂರನೇ ದಿನ 630 ಕ್ಕೆ ಮತ್ತು ನಿಧಾನವಾಗಿ 6 ಕ್ಕೆ ಹೋಗಲು ಪ್ರಯತ್ನಿಸಿ ಮತ್ತು ನಂತರ 530 ಕ್ಕೆ ಹೋಗಿ ನಿಮಗೆ ಅದನ್ನು ಮಾಡಲು ಸಾಧ್ಯವಾಗದೇ ಇರಬಹುದು ಆದರೆ ನೀವು ಮಾಡುವ ಯಾವುದೇ ಪ್ರಯತ್ನದಲ್ಲಿ ತಾಳ್ಮೆಯಿಂದ ಮುಂದುವರಿಯಿರಿ ನಿಮ್ಮನ್ನು ನಿಮ್ಮ ಗುರಿಯ ಹತ್ತಿರಕ್ಕೆ ಕೊಂಡೊಯ್ಯುತ್ತದೆ ಮತ್ತು ನಿಮಗೆ ಯಶಸ್ಸನ್ನು ತರುತ್ತದೆ ಈಗ ಕೆಲವು ತತ್ವಗಳನ್ನು ನೋಡೋಣ ಅವು ಮೃದು ಕೌಶಲ್ಯ ಮತ್ತು ವ್ಯಕ್ತಿತ್ವ ಅಭಿವೃದ್ಧಿ ವಿಷಯದಲ್ಲಿ ಸಾಮಾನ್ಯವಾಗಿವೆ ಇಮೇಲ್ಗಳನ್ನು ಬಳಸುವ ಮೊದಲು ಇದನ್ನು ಹೇಗೆ ಅನ್ವಯಿಸಬಹುದು ಎಂಬುದನ್ನು ನೋಡೋಣ ಸಾಫ್ಟ್ ಸ್ಕಿಲ್ಗಳ ಕೆಲವು ಮಾನದಂಡಗಳನ್ನು ಸಂಪೂರ್ಣವಾಗಿ ಉಲ್ಲಂಘಿಸುವ ಇಮೇಲ್ಗಳ ಅನುಭವವನ್ನು ನೀಡಲು ಬಯಸುತ್ತೇನೆ ಮತ್ತು ಕೆಲವು ಮೇಲ್ಗಳನ್ನು ಬರೆಯುತ್ತಿದ್ದೀರಿ ಎಂದು ತಿಳಿಯದೆ ಬರೆದಿರಬಹುದು ಕೆಲವು ಉದಾಹರಣೆಗಳೊಂದಿಗೆ ಪ್ರಾರಂಭಿಸೋಣ ಈಗ ಮೊದಲನೆಯದನ್ನು ನೋಡಿ ಇದು ನಾನು ಸ್ವೀಕರಿಸಿದ ಇಮೇಲ್ ಆಗಿದೆ ಇದು ಕೇವಲ ಗೌರವಾನ್ವಿತ ಸರ್ ಎಂದು ಹೇಳುತ್ತದೆ ಆತ ದೊಡ್ಡ ಅಕ್ಷರದಲ್ಲಿ ಇಟ್ಟಿರುವ ಹೆಸರು ಅಮಿತ್ ಪ್ರಕಾಶ್ ನನಗೆ ಹೆಸರು ತಿಳಿದಿರಬೇಕು ಆದರೆ ವಿಷಯ ಏನು ಎಂದು ನನಗೆ ತಿಳಿದಿಲ್ಲ ಈ ವ್ಯಕ್ತಿಯು ಏನು ಮಾಡುತ್ತಾನೆ ಈ ವ್ಯಕ್ತಿಯು ವಿದ್ಯಾರ್ಥಿಯೋ ಅಥವಾ ಮಾರಾಟಗಾರನೋ ಅಥವಾ ನನ್ನ ದೂರದ ಸ್ನೇಹಿತನೋ ತಿಳಿದಿಲ್ಲ ಈ ವ್ಯಕ್ತಿಯ ಬಗ್ಗೆ ನನಗೆ ಏನೂ ತಿಳಿದಿಲ್ಲ ಆತ ಈ ಇಮೇಲ್ ಅನ್ನು ಏಕೆ ಬರೆದಿದ್ದಾನೆ ಈ ವ್ಯಕ್ತಿಯೊಂದಿಗೆ ಯಾವುದೇ ಸಂಪರ್ಕವಿರಲಿಲ್ಲ ಮತ್ತು ನಾನು ಅವನನ್ನು ಸಂಪರ್ಕಿಸಲು ಬಯಸಿದರೆ ಬಂದ ಇಮೇಲ್ ಐಡಿ ಹೊರತುಪಡಿಸಿ ಯಾವುದೇ ಫೋನ್ ಸಂಖ್ಯೆ ಇಲ್ಲ ಮತ್ತು ನಂತರ ನೀವು ಅದನ್ನು ಒಳಗೆ ನೋಡಿದರೂ ಸಹ ಪ್ರಸ್ತುತಿಯ ನಿಯಮಗಳು ಇಲ್ಲ ಉದಾಹರಣೆಗೆ ಈ ಆರ್ ದೊಡ್ಡ ಅಕ್ಷರವಾಗಿರಬೇಕು ಮತ್ತು ಎಸ್ ದೊಡ್ಡ ಅಕ್ಷರವಾಗಿರಬೇಕು ಇಲ್ಲಿ ಅಲ್ಪವಿರಾಮಕ್ಕೆ ಆದ್ಯತೆ ನೀಡುತ್ತೇನೆ ಎಂ ದೊಡ್ಡ ಅಕ್ಷರವಾಗಿರಬೇಕು ಮತ್ತು ಇದನ್ನು ನಾನು ದೊಡ್ಡ ಅಕ್ಷರಗಳಲ್ಲಿ ಬಯಸುವುದಿಲ್ಲ ಮತ್ತು ನಂತರ ವಾಕ್ಯವು ಕೊನೆಗೊಳ್ಳುತ್ತಿದೆ ಎಂದು ಸೂಚಿಸುವ ಫುಲ್ ಸ್ಟಾಪ್ ಇದೆ ಈಗ ಅವರು ಏಕೆ ಬರೆದರು ಮತ್ತು ಅವರು ನಿಜವಾಗಿಯೂ ಬರೆಯಲು ಬಯಸಿದ್ದಾರೆಯೇ ಎಂದು ಹೇಳಲು ಅವರಿಗೆ ಸಾಧ್ಯವಾಗುತ್ತಿಲ್ಲ ಒಂದು ಪರಿಸ್ಥಿತಿಯನ್ನು ಗುರುತಿಸಿ ಯಾವುದಕ್ಕೆ ಕೊರತೆಯಿದೆ ಮತ್ತು ಯಾವುದನ್ನು ಸುಧಾರಿಸಬಹುದು ಎಂಬುದನ್ನು ನೀವು ನನಗೆ ಹೇಳಬೇಕು ಈಗ ಐ ಐ ಟಿ ಗಳಂತಹ ಸ್ಥಳಗಳಲ್ಲಿ ನಾವು ಈ ಬೋಧಕರನ್ನು ಹೊಂದಿದ್ದೇವೆ ಅವರು ಕೋರ್ಸ್ ಮತ್ತು ಶಿಕ್ಷಣವನ್ನು ನೀಡುವ ಶಿಕ್ಷಕರಾಗಿದ್ದಾರೆ ನಂತರ ವಿದ್ಯಾರ್ಥಿಗಳು ಕೋರ್ಸ್ ತೆಗೆದುಕೊಳ್ಳುವಂತೆ ಶಿಕ್ಷಕರಿಗೆ ವಿನಂತಿಸಬೇಕು ನಿಮ್ಮ ವಿದ್ಯಾರ್ಥಿಗೆ ಕೋರ್ಸ್ ತೆಗೆದುಕೊಳ್ಳಲು ಅವಕಾಶ ನೀಡಬೇಕೆ ಎಂಬುದು ಸಂಪೂರ್ಣವಾಗಿ ಬೋಧಕರ ವಿಶೇಷಾಧಿಕಾರವಾಗಿದೆ ಒಂದು ಇಮೇಲ್ ಪರಿಸ್ಥಿತಿಯೊಂದಿಗೆ ಬರುವ ಮೃದು ಕೌಶಲ್ಯಗಳು ಹೇಗೆ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಿವೆ ಮತ್ತು ನಾನು ಇದನ್ನು ವಿವರಿಸಿದಾಗ ಸಾಫ್ಟ್ ಸ್ಕಿಲ್ಸ್ ಎಂದರೆ ಏನು ಎಂದು ನಿಮಗೆ ಅರ್ಥವಾಗುತ್ತದೆ ಪರಿಸ್ಥಿತಿಯನ್ನು ನೋಡಿ ಸಂಜಯ್ ಕೋರ್ಸ್ ನೋಂದಣಿಗಾಗಿ ವಿನಂತಿಸಲು ಬೋಧಕರ ಕಚೇರಿಗೆ ಬಂದಿದ್ದಾರೆ ಎಂದರೆ ಸಂಜಯ್ ತನ್ನ ಕೋರ್ಸ್ ಮಾಡಲು ಬೋಧಕರ ಸಹಿಯನ್ನು ಬಯಸುತ್ತಾನೆ ಸ್ವಲ್ಪ ಚರ್ಚೆಯ ನಂತರ ಹಾಜರಾತಿ ಮತ್ತು ಶಿಸ್ತಿನ ಬಗ್ಗೆ ಕೆಲವು ಷರತ್ತುಗಳನ್ನು ಹಾಕಿದ ನಂತರ ಬೋಧಕರು ಅವನನ್ನು ಕೋರ್ಸ್ಗೆ ಸೇರಿಸಿಕೊಳ್ಳಲು ಒಪ್ಪಿಕೊಳ್ಳುತ್ತಾರೆ ವಿದ್ಯಾರ್ಥಿಯು ನಿಜವಾಗಿಯೂ ಆಸಕ್ತಿ ಹೊಂದಿದ್ದಾರೆಯೇ ಎಂದು ಕೇಳಿ ನಂತರ ಅವರು ಅನುಮತಿಸುತ್ತಾರೆ ಉತ್ತಮ ಕೋರ್ಸ್ಗಳನ್ನು ಪಡೆಯುವುದು ತುಂಬಾ ಕಷ್ಟಕರವಾಗಿರುವುದರಿಂದ ವಿದ್ಯಾರ್ಥಿಗೆ ಅವಕಾಶ ನೀಡುವುದು ದೊಡ್ಡ ವಿಷಯವಾಗಿದೆ ಸಂಜಯ್ಗೆ ಕೋರ್ಸ್ ದೊರೆತಿದೆ ಬಹುತೇಕ ಅವನಿಗೆ ನೀಡಲು ನಿರ್ಧರಿಸಿದ್ದಾರೆ ಅರ್ಜಿಯನ್ನು ಬರೆಯಲು ಮತ್ತು ತನ್ನ ಅನುಮೋದನೆಯನ್ನು ಪಡೆಯಲು ಸಂಜಯ್ಗೆ ತಿಳಿಸುತ್ತಾನೆ ಸಂಜಯ್ ಬೋಧಕನ ಮುದ್ರಕದಲ್ಲಿ ಇರಿಸಲಾಗಿರುವ ಕಾಗದಗಳನ್ನು ನೋಡುತ್ತಾನೆ ಮತ್ತು ಒಂದು ಕಾಗದವನ್ನು ನೀಡುವಂತೆ ಕೇಳುತ್ತಾನೆ ಬೋಧಕನು ಸಂಜಯ್ಗೆ ಕಾಗದವನ್ನು ನೀಡಿದ ನಂತರ ಒಂದು ಪೆನ್ನು ಕೊಡಿ ಎಂದು ಕೇಳುತ್ತಾನೆ ನನ್ನ ಕೊಠಡಿಯಿಂದ ಹೊರನಡೆ ಮತ್ತು ನನ್ನ ಕೋರ್ಸ್ಗೆ ಸೇರಲು ಅನುಮತಿ ನೀಡುವುದಿಲ್ಲ ಬೋಧಕರು ಏಕೆ ನಿರಾಕರಿಸಿದರು ನಿಸ್ಸಂಶಯವಾಗಿ ಅವರು ಯಾವಾಗ ಒಪ್ಪಿಕೊಂಡರು ಎಂದು ನಿಮಗೆ ತಿಳಿದಿದೆ ಅಚ್ಚುಕಟ್ಟಾಗಿ ಬರೆಯುವ ಮೂಲಕ ಹೇಗೆ ಪ್ರಸ್ತುತಪಡಿಸಬೇಕೆಂದು ಆತನಿಗೆ ತಿಳಿದಿದೆ ಎಂದುಕೊಂಡರು ಆದರೆ ಈ ವ್ಯಕ್ತಿಯು ನೀಡುತ್ತಿರುವ ವಿನಂತಿಯನ್ನು ನೀವು ನೋಡಿ ಅದು ವಿನಂತಿಯ ರೂಪದಲ್ಲಿಲ್ಲ ಮೃದು ಕೌಶಲ್ಯಗಳ ಕೊರತೆಯಿರುವ ಆಜ್ಞೆಯಂತೆ ಸೂಚಿಸುತ್ತದೆ ಅವನು ಸ್ವೀಕರಿಸುವ ತುದಿಯಲ್ಲಿದ್ದಾನೆ ಆದರೆ ಅವನು ಅದನ್ನು ನೀಡಲು ಇತರ ವ್ಯಕ್ತಿಗೆ ಆದೇಶಿಸುತ್ತಿದ್ದಾನೆ ಮೊದಲನೆಯದಾಗಿ ಅವನು ಒಂದು ಕೋರ್ಸ್ ಅನ್ನು ಕೇಳಲು ಹೊರಟಿದ್ದರೆ ಒಂದು ಕಾಗದ ಮತ್ತು ಪೆನ್ಸಿಲ್ ಅದರೊಂದಿಗೆ ಕೊಂಡೊಯ್ಯಬೇಕು ಆದರೆ ಅವನು ವಿಫಲನಾದನು ಆದ್ದರಿಂದ ಯೋಜನೆ ಇಲ್ಲ ಸಿದ್ಧತೆ ಇಲ್ಲ ಪ್ರಸ್ತುತತೆ ಇಲ್ಲ ಈಗ ಅವನು ತಾಳ್ಮೆಯಿಂದಿರಬಹುದಾದ್ದರಿಂದ ಅವನು ಸರ್ ನಾನು ಕ್ಷಮೆಯಾಚಿಸುತ್ತೇನೆ ಎಂದು ಹೇಳಬಹುದು ನಾನು ಕೇವಲ 5 ನಿಮಿಷಗಳಲ್ಲಿ ಬರುತ್ತೇನೆ ಆದ್ದರಿಂದ ಅವನು ಹೊರಗೆ ಹೋಗಿ ಇನ್ನೊಂದರಲ್ಲಿ ಅಚ್ಚುಕಟ್ಟಾಗಿ ಬರೆದು ಮತ್ತೆ ಕ್ಷಮೆಯಾಚಿಸಬಹುದು ಮತ್ತು ನಂತರ ಬೋಧಕರಿಗೆ ಹೇಳಬಹುದು ಅದನ್ನು ಬದಲಾಯಿಸಬಹುದು ಅವನು ಪುನರಾವರ್ತಿಸುವುದಿಲ್ಲ ಅದನ್ನೇ ನಾನು ಪರಿಶ್ರಮ ಎನ್ನುವುದು ಆದರೆ ನೀವು ಬೋಧಕರನ್ನು ನೋಡಿದರೆ ಬೋಧಕರು ಹಾಗೆ ಮಾಡುವುದನ್ನು ಸಮರ್ಥಿಸುತ್ತದೆ ಉತ್ತರ ಹೌದು ಅಥವಾ ಇಲ್ಲ ಆದ್ದರಿಂದ ಬೋಧಕನು ಸ್ವತಃ ಮೃದು ಕೌಶಲ್ಯಗಳ ಬಗ್ಗೆ ಕಾಳಜಿ ವಹಿಸದಿದ್ದರೆ ಅವನನ್ನು ಸಮರ್ಥಿಸಲಾಗುವುದಿಲ್ಲ ನಾನು ಬೋಧಕರಾಗಿದ್ದರೆ ನಾನು ಅವರ ಪಾತ್ರವನ್ನು ನಿರ್ವಹಿಸುತ್ತಿದ್ದೇನೆ ಮತ್ತು ವಿದ್ಯಾರ್ಥಿಗಳು ಮೃದು ಕೌಶಲ್ಯಗಳನ್ನು ಕಲಿಯಬೇಕೆಂದು ಬಯಸುತ್ತೇನೆ ವಿದ್ಯಾರ್ಥಿಯು ತಾನು ಮಾಡಿದ ತಪ್ಪನ್ನು ಅರಿತುಕೊಳ್ಳುವಂತೆ ಮಾಡುತ್ತೇನೆ ಬೋಧಕರ ನಡವಳಿಕೆಯಲ್ಲಿ ಬದಲಾವಣೆಯ ಕಾರಣ ಸಂಜಯ್ಗೆ ತಿಳಿದಿದೆಯೇ ಅದಕ್ಕಾಗಿಯೇ ನಾನು ಮೃದು ಕೌಶಲ್ಯಗಳ ಕೊರತೆಯಿರುವ ಜನರ ಮೇಲೆ ಕೋಪಗೊಂಡಿದ್ದೇನೆ ಬೋಧಕರ ನಡವಳಿಕೆಯನ್ನು ಯಾವುದು ಬದಲಾಯಿಸಿತು ಎಂಬುದು ಸಹ ಅವರಿಗೆ ತಿಳಿದಿರಲಿಲ್ಲ ಅವರು ನನ್ನ ಮೇಲೆ ಏಕೆ ಕೋಪಗೊಳ್ಳುತ್ತಿದ್ದಾರೆ ಸಂಜಯ್ ಭವಿಷ್ಯದಲ್ಲಿ ಈ ಪರಿಸ್ಥಿತಿಯನ್ನು ತಪ್ಪಿಸಲು ಸಾಧ್ಯವಾಗುತ್ತದೆ ಅವನು ಪರಾನುಭೂತಿಯನ್ನು ಬೆಳೆಸಿಕೊಳ್ಳದಿದ್ದರೆ ತನ್ನ ಮೃದು ಕೌಶಲ್ಯಗಳನ್ನು ಬೆಳೆಸಿಕೊಳ್ಳದಿದ್ದರೆ ಅವನು ಸ್ವಯಂ ಜಾಗೃತಿಯನ್ನು ಸೃಷ್ಟಿಸದಿದ್ದರೆ ಅವನು ಬದಲಾಗುವುದಿಲ್ಲ ಅದೇ ರೀತಿಯ ತಪ್ಪನ್ನು ಮುಂದುವರಿಸುತ್ತಾನೆ ಯಾರಾದರೂ ಅವನನ್ನು ಬದಲಾಯಿಸಲು ಹೇಳದ ಹೊರತು ತಪ್ಪನ್ನು ಮುಂದುವರಿಸುತ್ತಾನೆ ಬೋಧಕರು ಈ ವಿನಂತಿಯನ್ನು ಅನುಮೋದಿಸುತ್ತಾರೆಯೇ ರೋಹಿತ್ ಅವರು ಕೋರ್ಸ್ ಅನ್ನು ಅನುಮೋದಿ ಕೊಳ್ಳಲು ಅವಸರದಲ್ಲಿದ್ದರು ಅವರು ಈಗಾಗಲೇ ನೋಂದಣಿಗೆ ತಡವಾಗಿದ್ದರು ಅವರು ಬೋಧಕರ ಕಚೇರಿಗೆ ಧಾವಿಸಿದರು ಅವರು ಬಾಗಿಲನ್ನು ಬಡಿದ ನಂತರ ಅವರು ಒಳಗೆ ನುಗ್ಗಿದರು ಬೋಧಕನ ಮುಂದೆ ವಿದ್ಯಾರ್ಥಿಗಳು ಇದ್ದರು ಇವರು ಸ್ವತಃ ಒಂದು ಕುರ್ಚಿಯನ್ನು ಎಳೆದು ಕುಳಿತರು ಇತರರ ಅಪ್ಲಿಕೇಶನ್ ಗಳ ಮೇಲೆ ಇರಿಸಿ ಸಹಿ ಮಾಡಿ ಎಂದರು ನೀವು ಅದನ್ನು ನೋಡಿದರೆ ಸ್ಪಷ್ಟವಾಗಿ ಬೋಧಕನು ಈ ವಿನಂತಿಯನ್ನು ಅನುಮೋದಿಸುತ್ತಾನೆಯೇ ಇಲ್ಲ ಏಕೆಂದರೆ ಅವನ ಅವಸರ ಅವನು ಯೋಜಿತವಾಗಿಲ್ಲ ಅಥವಾ ಸಿದ್ಧವಾಗಿಲ್ಲ ಎಂದು ತೋರಿಸುತ್ತದೆ ತನ್ನನ್ನು ತಾನು ಸರಿಯಾದ ರೀತಿಯಲ್ಲಿ ಪ್ರಸ್ತುತಪಡಿಸಿಕೊಳ್ಳದ ಆತ ಕೇವಲ ಬಡಿದುಕೊಳ್ಳುತ್ತಿದ್ದಾನೆ ಅದು ಮೃದು ಕೌಶಲ್ಯವಲ್ಲ ಇದು ನೀವು ಆಕ್ರಮಣಕಾರಿಯಾಗಿದ್ದೀರಿ ಎಂದು ತೋರಿಸುತ್ತದೆ ನಾನು ಒಳಗೆ ಬರಲೇ ಎಂದು ವಿನಂತಿಸದಿರುವುದು ನಿಮ್ಮ ಅನಾಗರಿಕ ನಡವಳಿಕೆಯನ್ನು ತೋರಿಸುತ್ತದೆ ಮತ್ತು ಅಲ್ಲಿ ಕೆಲವು ವಿದ್ಯಾರ್ಥಿಗಳು ಕುಳಿತಿದ್ದರೆ ನೀವು ಸರತಿಯಲ್ಲಿರುತ್ತೀರಿ ಆದರೆ ನೀವು ಧಾವಿಸಿ ಕುರ್ಚಿಯನ್ನು ಎಳೆದು ಕುಳಿತು ನಂತರ ಇತರರ ಅರ್ಜಿಯ ಮೇಲೆ ಇರಿಸಿ ನಂತರ ಆಜ್ಞಾಪಿಸುತ್ತಾನೆ ಮತ್ತು ಸರ್ ಎಂದು ಹೇಳುವ ಬದಲು ನೀವು ದಯವಿಟ್ಟು ಇದಕ್ಕೆ ಸಹಿ ಹಾಕುತ್ತೀರಾ ನಾನು ಅವಸರದಲ್ಲಿದ್ದೇನೆ ಆದರೆ ನನಗೆ ತುಂಬಾ ಆಸಕ್ತಿ ಇದೆ ನಾನು ಇದನ್ನು ತೆಗೆದುಕೊಳ್ಳಲು ಬಯಸುತ್ತೇನೆ ಇದನ್ನು ಸಭ್ಯ ರೀತಿಯಲ್ಲಿ ಹೇಳುವ ಬದಲು ಸಂಪೂರ್ಣ ಆಕ್ರಮಣಕಾರಿ ನಡವಳಿಕೆಯು ಒಳಗೊಳ್ಳುತ್ತದೆ ಅವನು ತನ್ನನ್ನು ತಾನು ಪ್ರಸ್ತುತಪಡಿಸುತ್ತಿರುವುದು ಮತ್ತೆ ಬೋಧಕನು ಈ ವಿನಂತಿಯನ್ನು ನಿರಾಕರಿಸುವಂತೆ ಮಾಡುತ್ತದೆ ಅವನು ಈ ರೀತಿ ವರ್ತಿಸಿದರೆ ಯಾವುದೇ ಬೋಧಕನು ಅವನಿಗೆ ಈ ಕೋರ್ಸ್ ತೆಗೆದುಕೊಳ್ಳಲು ಅವಕಾಶ ನೀಡುವ ಸಾಧ್ಯತೆಯಿಲ್ಲ ಅವನು ಮೃದು ಕೌಶಲ್ಯ ಕೊರತೆಯನ್ನು ಹೊಂದಿದ್ದನು ಈಗ ಈ ಸಂದರ್ಭದಲ್ಲಿ ಮನೀಶ್ ಮತ್ತು ಹರೀಶ್ ನಿಧಾನವಾಗಿ ಬೋಧಕರ ಬಾಗಿಲನ್ನು ತಟ್ಟಿದರು ಸೌಮ್ಯತೆಯು ಅವರು ಸಭ್ಯರಾಗಿದ್ದಾರೆಂದು ಸೂಚಿಸುತ್ತದೆ ಮತ್ತು ನಾವು ಬರಬಹುದೇ ಎಂದು ನಯವಾಗಿ ಕೇಳಿದರು ಇದನ್ನು ಬಹಳ ಚೆನ್ನಾಗಿ ಪ್ರಸ್ತುತಪಡಿಸಲಾಗಿದೆ ಬೋಧಕರು ಹೌದು ಒಳಗೆ ಬನ್ನಿ ಹೇಳಿದ ನಂತರ ಅವರು ಧನ್ಯವಾದಗಳು ಸರ್ ಎಂದು ಹೇಳಿದರು ಬೋಧಕರು ಅವರಿಗೆ ಅನುಮತಿಸಿದರು ಅವರ ಉತ್ತಮ ನಡವಳಿಕೆಯಿಂದ ಪ್ರಭಾವಿತರಾದರು ಅವರು ಮತ್ತೊಮ್ಮೆ ಬೋಧಕರಿಗೆ ಕೃತಜ್ಞತೆ ಸಲ್ಲಿಸಿದರು ಬೋಧಕರು ನಿಮಗೆ ಏನು ಬೇಕು ಎಂದು ಕೇಳಿದಾಗ ನಾವು ನಿಮ್ಮ ಕೋರ್ಸ್ ಅನ್ನು ತೆಗೆದುಕೊಳ್ಳಲು ಬಯಸುತ್ತೇವೆ ಮತ್ತು ಅದಕ್ಕಾಗಿ ನಿಮ್ಮ ಅನುಮತಿಯನ್ನು ಬಯಸುತ್ತೇವೆ ಎಂದು ಅವರು ವಿನಮ್ರವಾಗಿ ಹೇಳಿದರು ನೀವು ಅರ್ಜಿಯನ್ನು ಬರೆದಿದ್ದೀರಾ ಎಂದು ಬೋಧಕರು ಕೇಳಿದರು ಹೌದು ಸರ್ ದಯವಿಟ್ಟು ಪರಿಶೀಲಿಸಿ ಮತ್ತು ಅನುಮೋದಿಸಿ ಆರಂಭದಲ್ಲಿ ಸಾಫ್ಟ್ ಸ್ಕಿಲ್ಗಳಲ್ಲಿ ಬಹಳ ಒಳ್ಳೆಯವರಾಗಿರುವಂತೆ ತೋರುತ್ತಿದೆ ಅವರು ಯೋಜಿಸಿದ್ದಾರೆ ಸಿದ್ಧರಾಗಿದ್ದಾರೆ ಉತ್ತಮ ರೀತಿಯಲ್ಲಿ ಪ್ರಸ್ತುತಪಡಿಸುತ್ತಿದ್ದಾರೆ ಬೋಧಕರು ಇದನ್ನು ಸ್ವೀಕರಿಸುತ್ತಾರೆಯೇ ಅಥವಾ ಅವರು ಸ್ವೀಕರಿಸುತ್ತಿಲ್ಲವೇ ಅದನ್ನು ಸ್ವೀಕರಿಸುವುದಿಲ್ಲ ಏನು ಕಾರಣವಾಗಿರಬಹುದು ಬೋಧಕರು ಅವರ ಮೇಲೆ ಕೋಪಗೊಂಡರು ಪತ್ರಕ್ಕೆ ಸಹಿ ಹಾಕಲು ನಿರಾಕರಿಸಿದರು ಅವರು ಸಭ್ಯರಾಗಿದ್ದರು ಅವರು ಮೃದು ಕೌಶಲ್ಯಗಳನ್ನು ಹೊಂದಿದ್ದರು ನಾನು ಹೇಳಿದ ಎಲ್ಲಾ ಗುಣಗಳು ಅಲ್ಲಿದ್ದವು ಆದರೆ ಏನು ತಪ್ಪಾಗಿದೆ ಎಂದರೆ ಬೋಧಕರ ಹೆಸರು ಪ್ರೊಫೆಸರ್ ರಾಜೇಶ್ ಶೇಖರ್ ಮತ್ತು ಅವರು ಪ್ರೊಫೆಸರ್ ರಾಜೇಶ್ವರಿ ಎಂದು ಬರೆದರು ಅವರು ಅದೇ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಅವರು ಈ ವ್ಯಕ್ತಿಯನ್ನು ಮಹಿಳೆಯ ಹೆಸರಿನೊಂದಿಗೆ ಗೊಂದಲಗೊಳಿಸಿದರು ಈಗ ಬೋಧಕನು ಕೋಪಗೊಂಡನು ಅವರು ಎಲ್ಲವನ್ನೂ ಸಿದ್ಧತೆಯ ಪ್ರಸ್ತುತತೆಯೊಂದಿಗೆ ಮಾಡಿದರು ಈ ಒಂದು ಸಣ್ಣ ತಪ್ಪಿನಿಂದಾಗಿ ಎಲ್ಲವೂ ಕುಸಿಯಿತು ಮತ್ತು ಅವರ ಯೋಜನೆಯನ್ನು ಸಂಪೂರ್ಣವಾಗಿ ಬಹಿರಂಗಪಡಿಸಿತು ಅವರು ನಿಜವಾಗಿಯೂ ಸಿದ್ಧರಾಗಿರಲಿಲ್ಲ ಈ ಕೋರ್ಸ್ಗೆ ಬೋಧಕರು ಯಾರೆಂದು ಸಹ ತಿಳಿದಿರಲಿಲ್ಲ ಅದು ರಾಜೇಶ್ ಶೇಖರ್ ಅಥವಾ ರಾಜೇಶ್ಶ್ವರಿ ಆದ್ದರಿಂದ ಅವರಿಗೆ ತಿಳಿದಿರದಿದ್ದಾಗ ಬೋಧಕನಿಗೆ ಕೋಪ ಬಂತು ಮತ್ತು ಅವರು ಅವರ ವಿನಂತಿಯನ್ನು ಸ್ವೀಕರಿಸಲು ಬಯಸಲಿಲ್ಲ ಅವರು ಹೇಗೋ ಕೋರ್ಸ್ ಪಡೆಯಲು ಬಯಸಿದ್ದರು ಇದು ಚಂಕು ಮತ್ತು ಮಾಂಕು ಬೋಧಕರು ಸಭ್ಯ ನಡವಳಿಕೆಯಿಂದ ಪ್ರಭಾವಿತರಾಗುತ್ತಾರೆಂದು ಅವರಿಗೆ ತಿಳಿದಿರುವ ಬುದ್ಧಿವಂತ ವಿದ್ಯಾರ್ಥಿಗಳು ಅವರು ಹೆಸರನ್ನು ಸರಿಯಾಗಿ ಬರೆದರು ಮತ್ತು ನಂತರ ಅವರು ಬಹಳ ನಯವಾಗಿ ನಾವು ಒಳಗೆ ಬರಬಹುದೇ ಎಂದು ಕೇಳಿದರು ಅವರಿಗೂ ಸಂತೋಷವಾಯಿತು ಆದರೆ ಕೊನೆಯಲ್ಲಿ ಬೋಧಕರು ನಿರಾಕರಿಸಿದರು ಅವರು ಹೆಸರು ಸರಿಯಾಗಿ ಬರೆದಿದ್ದರು ಎಲ್ಲಾ ಆಹ್ಲಾದಕರ ನಡವಳಿಕೆಗಳನ್ನು ಹೊಂದಿದ್ದರು ಆದರೆ ಅವರು CHM 455 ಎಂಬ ಕೋರ್ಸ್ ಸಂಖ್ಯೆಯನ್ನು ಬರೆದಿದ್ದರು ಆದ್ದರಿಂದ CHM 455 ರಸಾಯನಶಾಸ್ತ್ರದಲ್ಲಿ ಒಂದು ಕೋರ್ಸ್ ಅನ್ನು ಸೂಚಿಸುತ್ತದೆ ENG 455 ಅನ್ನು ಬರೆಯುವ ಬದಲು ಬೋಧಕರು ಈ ಕೋರ್ಸ್ ಅನ್ನು ಇಂಗ್ಲಿಷ್ನಲ್ಲಿ ನೀಡಬೇಕೆಂದು ಅವರು ಬಯಸಿದ್ದರು ಮತ್ತು ಅವರು ಇಂಗ್ಲಿಷ್ ಬೋಧಕರ ಬಳಿಗೆ ಹೋದರು ಆದರೆ ಅವರು ಕೋರ್ಸ್ ಸಂಖ್ಯೆಯನ್ನು ತಪ್ಪಾಗಿ ಬರೆದಿದ್ದರು ಕೋಪಗೊಂಡ ಬೋಧಕನು ಕಿರಿಕಿರಿಗೊಂಡನು ಈ ಮತ್ತೊಂದು ತಪ್ಪಿನಿಂದ ತಿರಸ್ಕರಿಸಲ್ಪಟ್ಟಿತು ಸಿದ್ಧತೆ ಪ್ರಸ್ತುತತೆ ಯೋಜಿಸುವುದು ಮತ್ತು ನೀವು ಮಾಡುವ ಒಂದು ಸಣ್ಣ ತಪ್ಪು ಎಂದರೆ ನಾನು ಹೇಳುವುದು ಇದನ್ನೇ ನೀವು ಉತ್ತಮ ಮೃದು ಕೌಶಲ್ಯಗಳನ್ನು ಬೆಳೆಸಿಕೊಂಡಿದ್ದರೂ ಎಲ್ಲವೂ ಕುಸಿಯುತ್ತದೆ ನಾನು ಇದನ್ನು ಮುಕ್ತಾಯಗೊಳಿಸುವ ಮೊದಲು ಇನ್ನೂ ಒಂದು ಪರಿಸ್ಥಿತಿಯನ್ನು ನೋಡೋಣ ಮತ್ತು ನೀವು ಸುಧಾರಿಸಬಹುದೇ ಎಂದು ನೋಡೋಣ ಪರಿಸ್ಥಿತಿ ಈಗ ಅಂತಿಮವಾಗಿ ಬಹಳ ಕಷ್ಟದಿಂದ ಕೆಲವು ವಿದ್ಯಾರ್ಥಿಗಳಿಗೆ ಕೋರ್ಸ್ ಸಿಕ್ಕಿತು ಆದರೆ ವೇಳಾಪಟ್ಟಿಯ ಘರ್ಷಣೆಯಿಂದಾಗಿ ಮೂವರನ್ನು ಕೈಬಿಡಲಾಯಿತು ಅವರಿಗೆ ಇತರ ಸಮಸ್ಯೆಗಳಿವೆ ಆದರೆ ಅವರಲ್ಲಿ ಯಾರೂ ಇದನ್ನು ಬೋಧಕರಿಗೆ ತಿಳಿಸಿರಲಿಲ್ಲ ಇದು ಕೆಟ್ಟ ವಿಷಯವಾಗಿದೆ ನೀವು ಬೋಧಕರಿಗೆ ಹೇಳಬೇಕಾಗಿತ್ತು ಕಾಯುವವರಲ್ಲಿ ಅವಕಾಶ ನೀಡಬಹುದು ಬೋಧಕರು ಅವರಿಗೆ ಪತ್ರ ಬರೆದಾಗ ಅವರಲ್ಲಿ ಒಬ್ಬರು ಉತ್ತರಿಸಿದರು ಈ ಕೆಳಗಿನಂತೆ ಬೋಧಕರ ಮೇಲ್ ಇದು ಅಂತಿಮವಾಗಿ ನೋಂದಾಯಿಸಿಕೊಂಡ ನೀವು ಕೋರ್ಸ್ನಿಂದ ಹೊರಗುಳಿದಿದ್ದರೆ ನನಗೆ ತಿಳಿಸಿ ಕಾಯುತ್ತಿರುವ ಇತರ ವಿದ್ಯಾರ್ಥಿಗಳಿಗೆ ಅವಕಾಶ ನೀಡಲು ಇದು ನನಗೆ ಸಹಾಯ ಮಾಡುತ್ತದೆ ತಕ್ಷಣ ಇಮೇಲ್ ಮೂಲಕ ತಿಳಿಸಿ ಶುಭಾಶಯಗಳು ಬೋಧಕರ ಹೆಸರು ವಿದ್ಯಾರ್ಥಿ ಈ ರೀತಿ ಉತ್ತರಿಸಿದರು ಹೌದು ಸರ್ ನಾನು ಕೋರ್ಸ್ ಅನ್ನು ಕೈಬಿಟ್ಟಿದ್ದೇನೆ ಅನಾನುಕೂಲತೆಗಾಗಿ ಕ್ಷಮಿಸಿ ಈಗ ನೀವು ಪರಿಸ್ಥಿತಿಯನ್ನು ಸುಧಾರಿಸಬಹುದೇ ನೀವು ಒಂದು ಕಡೆ ಮೇಲ್ ಅನ್ನು ಬರೆಯಬಹುದು ಅದು ಮೂರು ವಿದ್ಯಾರ್ಥಿಗಳಲ್ಲಿ ಹೇಗೆ ಕಾಣುತ್ತದೆ ಕನಿಷ್ಠ ಈ ವಿದ್ಯಾರ್ಥಿಯು ಬೋಧಕನಿಗೆ ಪ್ರತಿಕ್ರಿಯಿಸಿದನು ಆದರೆ ಮತ್ತೊಂದೆಡೆ ಈ ರೀತಿ ಕೆಟ್ಟದಾಗಿ ಯೋಜಿಸಿ ಮೇಲ್ ಕಳುಹಿಸುವ ಮೂಲಕ ಪ್ರತಿಕ್ರಿಯಿಸದಿರುವುದು ಉತ್ತಮ ಪ್ರಸ್ತುತಿಯು ನಿಮ್ಮ ಬಗ್ಗೆ ಅತ್ಯಂತ ಕೆಟ್ಟ ಅಭಿಪ್ರಾಯವನ್ನು ಸೃಷ್ಟಿಸುತ್ತದೆ ಮತ್ತು ಈಗ ಎ ಅನ್ನು ಬಿ ಯೊಂದಿಗೆ ಹೋಲಿಸಿ ಈ ವಿದ್ಯಾರ್ಥಿಹೊರಗುಳಿದಿದ್ದರೆ ಪ್ರತಿಕ್ರಿಯೆಯಿಂದ ನೀವು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಡಿ ಸಣ್ಣ ಅಕ್ಷರ ಮತ್ತು ನಂತರ ಪಿ ಇ ಇ ಡಿ ಆದ್ದರಿಂದ ಏಕ ಇ ಇಲ್ಲ ದೊಡ್ಡ ಅಕ್ಷರದ ಅಗತ್ಯವು ಇಲ್ಲ ಟಿ ಚಿಕ್ಕದಾಗಿದೆ ಕ್ಷಮಿಸಿ ವೈ ಅನಾನುಕೂಲತೆಗಾಗಿ ಕಾಣೆಯಾಗಿದೆ ಮತ್ತೆ ಮತ್ತೊಂದು ಕಾಗುಣಿತ ತಪ್ಪು ಪೂರ್ಣ ವಿರಾಮವಿಲ್ಲ ಮತ್ತೆ ಈ ಮೊಬೈಲ್ನಲ್ಲಿ ಬರೆಯಲಾಗಿದೆ ನೀವು ಬರೆಯುವಾಗ ಇಮೇಲ್ಗೆ ಸರಿಹೊಂದದ ಎಸ್ಎಂಎಸ್ ರೀತಿಯ ಭಾಷೆ ಬಳಸಿದೆ ಈಗ ಇನ್ನೊಬ್ಬ ವಿದ್ಯಾರ್ಥಿಯಿಂದ ಮತ್ತೊಂದು ಪ್ರತಿಕ್ರಿಯೆಯನ್ನು ನೋಡಿ ಮತ್ತು ಹೋಲಿಕೆ ಮಾಡಿ ಮತ್ತು ನಿಮಗೆ ವ್ಯತ್ಯಾಸ ತಿಳಿಯುತ್ತದೆ ಎರಡನೇ ಪ್ರತಿಕ್ರಿಯೆಯನ್ನು ನೋಡಿ ಪ್ರಿಯ ಸರ್ ಹಿಂದಿನ ವ್ಯಕ್ತಿಯು ಈ ವಿದ್ಯಾರ್ಥಿಯು ಶುಭಾಶಯದೊಂದಿಗೆ ಪ್ರಾರಂಭಿಸಲಿಲ್ಲ ಆದ್ದರಿಂದ ಕೋಪಗೊಂಡ ವ್ಯಕ್ತಿಯೂ ಸಹ ಕೋಪದಲ್ಲಿ ಸ್ವಲ್ಪ ಕಡಿಮೆಯಾಗುತ್ತಾನೆ ನಾನು ತುಂಬಾ ವಿಷಾದಿಸುತ್ತೇನೆ ಎಂದರೆ ಕೋಪವನ್ನು ಮತ್ತಷ್ಟು ಕಡಿಮೆ ಮಾಡುತ್ತದೆ ನನ್ನ ವಿಳಂಬಿತ ಉತ್ತರಕ್ಕಾಗಿ ನಾನು ತುಂಬಾ ಕ್ಷಮೆಯಾಚಿಸುತ್ತೇನೆ ಕೋರ್ಸ್ ಡ್ರಾಪ್ ಬಗ್ಗೆ ಅವರು ಸತ್ಯವನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಆದ್ದರಿಂದ ಅದು ಕೋಪವನ್ನು ಸಂಪೂರ್ಣವಾಗಿ ಕಡಿಮೆ ಮಾಡುತ್ತದೆ ನಾನು ಮತ್ತೊಂದು ಕೋರ್ಸ್ಗೆ ಅರ್ಜಿ ಸಲ್ಲಿಸಿದ್ದೇ ಅವನು ಏಕೆ ಕೈಬಿಡುತ್ತಿದ್ದಾನೆ ಎಂಬುದಕ್ಕೆ ಕಾರಣವನ್ನು ಹೇಳುತ್ತಾನೆ ಬಹಳ ತಡವಾಗಿ ಅಂಗೀಕರಿಸಲಾಯಿತು ಅದು ಅವನ ತಪ್ಪಲ್ಲ ಆದರೆ ಇನ್ನೊಂದರಲ್ಲಿ ಕೋರ್ಸ್ ವಿನಂತಿಯು ತಡವಾಗಿ ಸ್ವೀಕರಿಸಲಾಗಿದೆ ಆದ್ದರಿಂದ ನಾನು ಕೋರ್ಸ್ ಅನ್ನು ಕೈಬಿಡುತ್ತಿದ್ದೇನೆ ಯಾವುದೇ ಅನಾನುಕೂಲತೆಗಾಗಿ ನಾನು ವಿಷಾದಿಸುತ್ತೇನೆ ಅವನು ಕ್ಷಮೆಯಾಚಿಸುತ್ತಾನೆ ಆದ್ದರಿಂದ ನನಗೆ ದುಃಖವಾಗುತ್ತದೆ ನಾನು ನಿಮಗೆ ಯಾವುದೇ ಅನಾನುಕೂಲತೆಯನ್ನು ಉಂಟು ಮಾಡಿದ್ದಕ್ಕಾಗಿ ಅವನು ಹೆಸರನ್ನು ಬರೆಯುತ್ತಾನೆ ಇಮೇಲ್ ತತ್ವಗಳ ವಿಷಯದಲ್ಲಿ ನಾನು ನಿಮಗೆ ಏನು ಹೇಳಲು ಪ್ರಯತ್ನಿಸುತ್ತಿದ್ದೇನೆ ಎಂಬುದನ್ನು ಅರಿತುಕೊಳ್ಳಿ ನಾನು ಚರ್ಚಿಸಿದ ಎಲ್ಲಾ ಐದು ಪಿ ಗಳನ್ನು ಅನುಸರಿಸಬೇಕು ಆದರೆ ಅದೇ ಸಮಯದಲ್ಲಿ ಅವು ಸಾಕಾಗುವುದಿಲ್ಲ ಅವು ನಿಜವಾಗಿಯೂ ಮೂಲಭೂತ ತತ್ವಗಳಿಂದ ನಿಯಂತ್ರಿಸಲ್ಪಡಬೇಕು ಸಂಖ್ಯೆ ವ್ಯಾಕರಣ ಕಾಗುಣಿತದ ತಪ್ಪು ಸೂಕ್ತವಾಗಿ ಈ ವಿಷಯಗಳು ಮುಖ್ಯವಾಗುತ್ತವೆ ನೀವು ನೆನಪಿನಲ್ಲಿಟ್ಟುಕೊಳ್ಳಿ ಮುಂಬರುವ ಉಪನ್ಯಾಸದಲ್ಲಿ ನಾನು ಇಮೇಲ್ಗಳನ್ನು ಹೇಗೆ ಕಳುಹಿಸಬಾರದು ಎಂಬುದನ್ನು ಹೈಲೈಟ್ ಮಾಡಲಿದ್ದೇನೆ ಇಮೇಲ್ಗಳನ್ನು ಕಳುಹಿಸುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳಿ ಅದನ್ನು ತಿಳಿದುಕೊಳ್ಳುವ ಮೂಲಕ ನಿಮ್ಮ ತಪ್ಪು ಕಲಿಕೆಯನ್ನು ಅಳಿಸುವುದು ಮುಖ್ಯವಾಗಿದೆ ಮೊದಲನೆಯದಾಗಿ ಇಮೇಲ್ಗಳನ್ನು ಹೇಗೆ ಕಳುಹಿಸಬಾರದು ಎಂಬುದು ನೀವು ತಪ್ಪಾಗಿ ಕಲಿತಿದ್ದ ನಿಮ್ಮ ಅನೇಕ ಕಲಿಕೆಗಳನ್ನು ನೀವು ಪುನರಾವರ್ತಿಸುತ್ತೀರಿ ಮತ್ತು ರದ್ದುಗೊಳಿಸುತ್ತೀರಿ ಅವುಗಳು ಕೆಟ್ಟ ಅಭ್ಯಾಸಗಳಾಗಿ ಮಾರ್ಪಟ್ಟಿದೆ ತದನಂತರ ನೀವು ಅದನ್ನು ಬಹಳ ಸಮಯದಿಂದ ಅಜಾಗರೂಕತೆಯಿಂದ ಬಳಸುತ್ತಿದ್ದೀರಿ ಈಗ ನನ್ನ ಸವಾಲು ನೀವು ಆ ವಿಷಯಗಳನ್ನು ಕಂಡುಹಿಡಿದು ಕಲಿಯದಂತೆ ಮಾಡಲು ಮತ್ತು ನಂತರ ನೀವು ಇವುಗಳನ್ನು ಕಲಿಯುವಂತೆ ಮಾಡುವುದು ಸರಿ ಮುಂದಿನ ಉಪನ್ಯಾಸದಲ್ಲಿ ನಿಜವಾಗಿಯೂ ಉತ್ತಮ ಇಮೇಲ್ಗಳನ್ನು ಹೇಗೆ ಕಳುಹಿಸಬೇಕು ನೀವು ಅನುಸರಿಸಬೇಕಾದ ಶಿಷ್ಟಾಚಾರಗಳು ಯಾವುವು ಎಂದು ಮತ್ತೊಮ್ಮೆ ಹೇಳುತ್ತೇನೆ ಈ ವೀಡಿಯೊವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು